ಸರಿ ನಾವು ಮತ್ತೆ ಹಿಂತಿರುಗಿದ್ದೇವೆ ಮುಂದಿನದು ಲೀಡಿಂಗ್ ಪವರ್ ಫ್ಯಾಕ್ಟರ್ ಲೋಡ್ ಈ ರೀತಿಯಲ್ಲಿ ನಾವು lagging ಪವರ್ ಫ್ಯಾಕ್ಟರ್ ಲೋಡ್ ಮಾಡಿದ್ದೇವೆ ಅದೇ ರೀತಿ ನಾವು ಲೀಡಿಂಗ್ ಪವರ್ ಫ್ಯಾಕ್ಟರ್ ಗಾಗಿ ಅದನ್ನು ಮಾಡುತ್ತೇವೆ ಈ ಸಂದರ್ಭದಲ್ಲಿ ಪ್ರವಾಹವು current leading ಲೀಡಿಂಗ್ ನಲ್ಲಿ ಇದೇ E 2 2ಗಾಗಿ ನೋಡಿ ನಾನು ಅದನ್ನು ನಿಮಗಾಗಿ ಮಾಡುವುದಿಲ್ಲ ಇದು ನೀವು ಸ್ವತಃ ಪರಿಹರಿಸಬೇಕುನಿಮ್ಮ ಪ್ರಯೋಜನಕ್ಕಾಗಿ ಮಾಡಿ ನಾನು ಅಂದಾಜು ಮಾಡಿದ್ದೇನೆ ಇದು current I ಇದು ವೋಲ್ಟೇಜ್ V2 I2 ಕರೆಂಟ್ ವೋಲ್ಟೇಜ್ V2 ಅನ್ನು lead ಮಾಡುತ್ತದೆ ನಾವು ನೋಡಬಹುದು ಆದ್ದರಿಂದ ಇದು E2 ∅2 I2 ಮತ್ತು V2 ನಡುವಿನ ಕೋನವಾಗಿದೆ ಕೋನ δE2 ಮತ್ತು V2 ನಡುವೆ ಇದೆ ಎಲ್ಲವನ್ನೂ ಸ್ಪಷ್ಟವಾಗಿ ಗುರುತಿಸಲಾಗಿದೆ ಅದರಿಂದ ಅಡ್ಡವಾದ ಪ್ರೊಜೆಕ್ಷನ್ ತೆಗೆದುಕೊಳ್ಳಿ E2cos δV2 ಆಗಿರುತ್ತದೆ ಮೊದಲು ಈ V2 ಪ್ರೊಜೆಕ್ಷನ್ ತೆಗೆದುಕೊಳ್ಳಿ ಇದನ್ನು I2Re2cos∅2 ಸೇರಿಸಿ ಏಕೆಂದರೆ ಈ ಕೋನವನ್ನು ಇಲ್ಲಿ ∅2 ಎಂದು ಗುರುತಿಸಲಾಗಿದೆ ಮತ್ತು ಇದು ಈ ದಿಕ್ಕಿನಲ್ಲಿ ಸಾಗುತ್ತಿದೆ ಆದ್ದರಿಂದ ಅದರ projection ಪ್ರಕ್ಷೇಪಣೆ ಯನ್ನು ತೆಗೆದುಕೊಳ್ಳಲಾಗುತ್ತದೆ ಆದ್ದರಿಂದ ಮುಂದೆ ಅದನ್ನು I2Xe2sin ∅2ರಿಂದ ಕಳೆಯಬೇಕು E2cosδ ಕಂಡುಹಿಡಿಯಲು ಆದ್ದರಿಂದ ಇದು ಮೊದಲು V2 ಪ್ಲಸ್ I2Re2cos∅2ಅನ್ನು ತಯಾರಿಸ ನಂತರ ಇದು ಮೈನಸ್ I2Xe2sin ∅2 ಆದ್ದರಿಂದ ನಾವು δ 0 ಎಂದು ಭಾವಿಸುತ್ತೇವೆ

V2 Re2 cos ∅2- Xe2 sin∅2 ಇದನ್ನು ZB ಯಿಂದ ವಿಭಜಿಸುವ ಮೂಲಕ ಅದನ್ನು ಪಡೆಯಲಾಗುತ್ತದೆ lagging power factor ಹಿಂದುಳಿದ ಪವರ್ ಫ್ಯಾಕ್ಟರ್ ಚಿಹ್ನೆ ಎಂದು ಸಾಮಾನ್ಯೀಕರಿಸಬಹುದು ಲೀಡಿಂಗ್ ಪವರ್ ಫ್ಯಾಕ್ಟರ್ ಚಿಹ್ನೆ ಮತ್ತು ಯೂನಿಟ್ ಪವರ್ ಫ್ಯಾಕ್ಟರ್ ಲೋಡ್ ನಿಯಂತ್ರಣಕ್ಕಾಗಿ ಚರ್ಚಿಸುತ್ತೇವೆ ಇಲ್ಲಿ ನೋಡಿ ಇದನ್ನು Re2 ಅನ್ನು ವಿ2ಐ2 ನಿಂದ ವಿಂಗಡಿಸಲಾಗಿದೆ ಎಂದು ಬರೆಯಬಹುದು Re2 ಅನ್ನು ZB2 ನಿಂದ ಭಾಗಿಸಿದಾಗ unity ಪವರ್ ಫ್ಯಾಕ್ಟರ್ ಲೋಡ್ ನಲ್ಲಿ perunit Re2 ನಾವು ಪಡೆಯುತ್ತೇವೆ cos∅ 1 ಅಂದರೆ ಟ್ರಾನ್ಸ್ ಫಾರ್ಮರ್ ನ ವೋಲ್ಟೇಜ್ regulation ನಿಯಂತ್ರಣದ ಸಾಮಾನ್ಯ ಸೂತ್ರವು Re2 per unit ಗೆ cos ∅2 ಅಥವಾ Xe2 per unit ಗೆ sin∅2 ಆಗಿರುತ್ತದೆ ಇದು ಹಿಂದುಳಿದ ಶಕ್ತಿಯ ಅಂಶ ಮತ್ತು ಪ್ರಮುಖ ಶಕ್ತಿ ಅಂಶವಾಗಿದ್ದರೆ ಅದು unity power factor ಅಂಶವಾಗಿದ್ದರೆ cos ∅2 1 ಮತ್ತು sin ∅2 0 ಇದು Re2 per unit ಆಗಿರುತ್ತದೆ ಮತ್ತು ಇದು lagging power factorಹಿಂದುಳಿದ ವಿದ್ಯುತ್ ಅಂಶವಾಗಿದ್ದರೆXe2 ಅವಧಿಯಾಗುತ್ತದೆ ಇದು leading power factorಪ್ರಮುಖ ಶಕ್ತಿಯಅಂಶವಾಗಿದ್ದರೆ ಅದು ಇದನ್ನು ನಾವು ನೆನಪಿನಲ್ಲಿಡಬೇಕು ಮತ್ತು ಈ ಸೂತ್ರವನ್ನು ನೆನಪಿಡಿ ಆದ್ದರಿಂದ ಏಕತೆಗೆ ಶಕ್ತಿಯ ಅಂಶ ∅2 0 ಆಗಿದೆ ಮತ್ತೆ ಚಿಹ್ನೆಯು ಆಗಿರಬೇಕು lagging power factor ಮತ್ತು leading power factorಪ್ರಮುಖ ಪವರ್ ಫ್ಯಾಕ್ಟರ್ ಚಿಹ್ನೆಯು ಇರಬೇಕು ಮುಂದಿನದು polarity ಪರೀಕ್ಷೆಅನ್ನು ನಾವುಇಲ್ಲಿ ಚರ್ಚಿಸುತ್ತೇವೆ ನಾವು ಪ್ರಯೋಗಾಲಯದಲ್ಲಿ polarity ಧ್ರುವೀಯ ಪರೀಕ್ಷೆಯನ್ನು ಹೇಗೆ ನಡೆಸಲಾಗುತ್ತದೆ ಎಂಬುದನ್ನು ನಾವು ನೋಡುತ್ತೇವೆಇದು ಪೊಲಾರಿಟಿ ಟೆಸ್ಟ್ setupಸ್ಥಾಪಿಸಲಾಗಿದೆ ಇಲ್ಲಿ a1 a2low ಕಡಿಮೆ ವೋಲ್ಟೇಜ್ ವೈಂಡಿಂಗ್ ಮತ್ತು ಕ್ಯಾಪಿಟಲ್ A1 ಮತ್ತು ಕ್ಯಾಪಿಟಲ್ A2 ಹೈ ವೋಲ್ಟೇಜ್ ವೈಂಡಿಂಗ್ ಆಗಿದೆ ಇಲ್ಲಿ polarity ಧ್ರುವೀಯತೆA2 ಮತ್ತು A2 ಆಗಿದೆ ಇಲ್ಲಿ ಕ್ಯಾಪಿಟಲ್ A 2 ಮತ್ತು ಕ್ಯಾಪಿಟಲ್ A2 a2 ಮತ್ತು a1 ನಾದ್ಯಂತ ವೋಲ್ಟೇಜ್ V1 ಆಗಿದೆ ಮತ್ತು A2 ಮತ್ತು A1 ನಾದ್ಯಂತ ವೋಲ್ಟೇಜ್ V2 ಆಗಿದೆ ವೋಲ್ಟ್ ಮೀಟರ್ ಅನ್ನು ಕ್ಯಾಪಿಟಲ್ A1 ಮತ್ತು ಸಣ್ಣ a 1ಗೆ ಅಡ್ಡಲಾಗಿ ಸಂಪರ್ಕಿಸಲಾಗಿದೆ ಇಲ್ಲಿ VV1V2 ಸಂಕೇತ ವ್ಯತ್ಯಾಸ ಆಪರೇಟರ್ ಆಗಿದೆ ನಿಮಗೆ ನಾನು ಮನೆ ಕೆಲಸವನ್ನು ನೀಡುತ್ತೇನೆ ಈ ವ್ಯತ್ಯಾಸ ಆಪರೇಟರ್ ಅನ್ನು ಏಕೆ ಬಳಸಿದ್ದೇನೆ ಎಂದು ತಿಳಿಯಿರಿ ಇದು tild" ಟಿಲ್ಡೆ ಯಂತೆ ನಂತರ windings polarity ಧ್ರುವಗಳನ್ನು ರೇಖಾಚಿತ್ರದಲ್ಲಿ ಗುರುತಿಸಲಾಗಿದೆ ನಾನು difference ವ್ಯತ್ಯಾಸ ಆಪರೇಟರ್ ಅನ್ನು ಏಕೆ ಬಳಸಿದ್ದೇನೆ ಎಂಬುದು ಮತ್ತೊಂದು ಪ್ರಶ್ನೆಯಾಗಿದೆ ಮತ್ತು ರೇಖಾಚಿತ್ರದಲ್ಲಿ ಗುರುತಿಸಲಾದ polarityಧ್ರುವೀಯತೆಯು ಹಾಗೆಯೇ ಉಳಿಯುತ್ತದೆ ವೋಲ್ಟ್ ಮೀಟರ್ reading ಓದಿದ ನಂತರವೂ ಅದು ಬದಲಾಗುವುದಿಲ್ಲ ಆದರೆ ನಾನು ವ್ಯತ್ಯಾಸ ಆಪರೇಟರ್ ಅನ್ನು ಏಕೆ ಬಳಸಿದ್ದೇನೆ ಎಂಬ ಪ್ರಶ್ನೆ ನೀವು ಸ್ವತಃ ಪರಿಹರಿಸಬೇಕು ಮತ್ತು ನಾವು ವೋಲ್ಟ್ ಮೀಟರ್ ರೀಡಿಂಗ್ ನಿಂದ V V1 V2 ಪಡೆದರೆ ಗುರುತಿಸಲಾದ ಧ್ರುವೀಯತೆಯು ಸರಿಯಾಗಿದೆ ಮತ್ತು ಇದೆ ಆದರೆ V V1 V2ಅನ್ನು ಪಡೆದರೆ ಆಗ ಒಂದು winding ಧ್ರುವೀಯತೆಯನ್ನು ಈ ಬದಿ ಅಥವಾ ಇನ್ನೊಂದು ಬದಿಯಲ್ಲಿ ಪರಸ್ಪರ ಬದಲಾಯಿಸಬೇಕು ಕೇವಲ ಪರಸ್ಪರ ವಿನಿಮಯ ಮಾಡಿಕೊಳ್ಳಬೇಕು ಒಂದುವೇಳೆ V V1 V2 ಪಡೆದರೆ ಇದರರ್ಥ ಇದು ಸೇರ್ಪಡೆಯಾಗಿದೆ ಆದ್ದರಿಂದ ನಂತರ ಒಂದು winding ಅಂಕುಡೊಂಕಿನ ಧ್ರುವೀಯ ಗುರುತುಗಳನ್ನು ಪರಸ್ಪರ ಬದಲಾಯಿಸಬೇಕು ಇದು polarity ಧ್ರುವೀಯ ಪರೀಕ್ಷೆ ಈಗ Rc ಮತ್ತು Xm ಪಡೆಯಲು ಓಪನ್ ಸರ್ಕ್ಯೂಟ್ ಟೆಸ್ಟ್ ನಡೆಸಲಾಗುತ್ತದೆ ಅಂದರೆ ನಾವು ಟ್ರಾನ್ಸ್ ಫಾರ್ಮರ್ ನ ನಿಯತಾಂಕಗಳನ್ನು ಕಂಡುಹಿಡಿಯಬೇಕು ವಿಶೇಷವಾಗಿ Rc Xm R1 X1 R2 X2 ಈ ಎಲ್ಲಾ ವಿಷಯಗಳನ್ನುಕಂಡುಹಿಡಿಯಬೇಕು ಸಾಮಾನ್ಯವಾಗಿ ತೆರೆದ ಸರ್ಕ್ಯೂಟ್ ಪರೀಕ್ಷೆಯನ್ನು Rc ಮತ್ತು Xm ಪಡೆಯಲು ನಡೆಸಲಾಗುತ್ತದೆ ಅದು ಷಂಟ್ ನಿಯತಾಂಕವಾಗಿದೆ ಏಕೆಂದರೆ ಅವು parallel ಸಮಾನಾಂತರವಾಗಿ ಸಂಪರ್ಕಹೊಂದಿವೆ ಷಂಟ್ ನಿಯತಾಂಕಗಳನ್ನು ಪಡೆಯಲು ನಾವು open ಮುಕ್ತ ಸರ್ಕ್ಯೂಟ್ ಪರೀಕ್ಷೆಯನ್ನು ಮಾಡುತ್ತೇವೆ ಈಗ ಓಪನ್ ಸರ್ಕ್ಯೂಟ್ ಪರೀಕ್ಷೆಯನ್ನು ನಡೆಸಲು ನಾವು ಏನು ಮಾಡಬೇಕು ಎಂದರೆ ನಾವು ಒಂದು ಆಮ್ಮೀಟರ್ ಅನ್ನು ಒಂದು ವೋಲ್ಟ್ ಮೀಟರ್ ಸಂಪರ್ಕಿಸಬೇಕಾಗಿದೆ ಸರ್ಕ್ಯೂಟ್ ರೇಖಾ ಚಿತ್ರದಲ್ಲಿರುವಂತೆHigh ವೋಲ್ಟೇಜ್ ಸೈಡ್ ಆಗಿರುವ secondaryಸೆಕೆಂಡರಿ ಸೈಡ್ ತೆರೆದಿರುತ್ತದೆ ಪ್ರಯೋಗಾಲಯ openಮುಕ್ತ ಸರ್ಕ್ಯೂಟ್ ಪರೀಕ್ಷೆ ಅಥವಾ ಶಾರ್ಟ್ ಸರ್ಕ್ಯೂಟ್ ಪರೀಕ್ಷೆಯಲ್ಲಿಇಲ್ಲಿ ಯಾವ ಪರೀಕ್ಷೆಯನ್ನು ಉಲ್ಲೇಖಿಸುತ್ತಾರೋ ಅದನ್ನು ಎರಡೂ ಬದಿಗಳಲ್ಲಿ ಮಾಡಬಹುದು ಆದರೆ ಪ್ರಯೋಗಾಲಯದಲ್ಲಿ ಸಾಮಾನ್ಯವಾಗಿ ನಾವು LV ಬದಿಯಲ್ಲಿ open ತೆರೆದ ಸರ್ಕ್ಯೂಟ್ ಪರೀಕ್ಷೆಯನ್ನು ಮಾಡುತ್ತೇವೆ ಹೈ ವೋಲ್ಟೇಜ್ ಬದಿಯಲ್ಲಿ ಅಲ್ಲ ಆದರೆ ಎರಡೂ ಬದಿಗಳಲ್ಲಿ ನಾವು ಪರೀಕ್ಷೆಯನ್ನು ಮಾಡಬಹುದು ಏಕೆಂದರೆ H V side ಪರೀಕ್ಷೆ ನಡೆಸಲು ಆಯ್ಕೆ ಮಾಡಿದರೆ ಅಗತ್ಯವಿರುವ ಕೆಲವು ಪ್ರಕರಣಗಳಿಗೆ ವೋಲ್ಟೇಜ್ ಮಟ್ಟವು ಲಭ್ಯವಿಲ್ಲದಿರಬಹುದು ರೇಟೆಡ್ ಹೈ ವೋಲ್ಟೇಜ್ ಪ್ರಯೋಗಾಲಯದಲ್ಲಿ ಲಭ್ಯವಿಲ್ಲದಿರಬಹುದು ಅದಕ್ಕಾಗಿಯೇ ನಾವು ಕಡಿಮೆ ವೋಲ್ಟೇಜ್ ಬದಿಯಲ್ಲಿ open ತೆರೆದ ಸರ್ಕ್ಯೂಟ್ test ಅನ್ನು ನಿರ್ವಹಿಸುತ್ತೇವೆ ಆದ್ದರಿಂದ ಓಪನ್ ಸರ್ಕ್ಯೂಟ್ ಪರೀಕ್ಷೆಗೆ ಕಡಿಮೆ ವೋಲ್ಟೇಜ್ ಸೈಡ್ ಆದರೆ ಶಾರ್ಟ್ ಸರ್ಕ್ಯೂಟ್ ಪರೀಕ್ಷೆ ಪ್ರಯೋಗಾಲಯದಲ್ಲಿ ಹೈ ವೋಲ್ಟೇಜ್ ಬದಿಯಲ್ಲಿ ನಡೆಸಲಾಗುತ್ತದೆ ಆದಾಗ್ಯೂ ಇದನ್ನು ಎರಡೂ ಬದಿಗಳಲ್ಲಿ ಮಾಡಬಹುದು ಮತ್ತು ನಾವು ಅದೇ ಫಲಿತಾಂಶವನ್ನು ಪಡೆಯುತ್ತೇವೆ ಇಲ್ಲಿ ಆಮ್ಮೀಟರ್ ಸಂಪರ್ಕಗೊಂಡಿದೆ ಒಂದು ವ್ಯಾಟ್ ಮೀಟರ್ ಸಂಪರ್ಕಿಸಲಾಗಿದೆ ಮತ್ತು ಒಂದು ವೋಲ್ಟ್ ಮೀಟರ್ ಅನ್ನು ಇಲ್ಲಿ ಸಂಪರ್ಕಿಸಲಾಗಿದೆ ಈ ಪೂರೈಕೆ ವೋಲ್ಟೇಜ್ ನಲ್ಲಿ V1 ಅನ್ನು ನೀಡಲಾಗಿದೆ ಪೂರೈಕೆಯನ್ನು 1 ಕ್ಕೆ ನೀಡಿದರೆ low voltage ಕಡಿಮೆ ವೋಲ್ಟೇಜ್ ಸೈಡ್ ಮತ್ತು ನಾವು ಪ್ರಯೋಗಾಲಯದಲ್ಲಿ 110220ವೋಲ್ಟ್ ಟ್ರಾನ್ಸ್ ಫಾರ್ಮರ್ ಹೊಂದಿದ್ದೇವೆ ಎಂದು ಭಾವಿಸೋಣ ನಂತರ ಲೋ ವೋಲ್ಟೇಜ್ ಸೈಡ್ 110 ವೋಲ್ಟ್ ಮತ್ತು ಹೈ ವೋಲ್ಟೇಜ್ ಸೈಡ್ 220ವೋಲ್ಟ್ ಆಗಿದೆ ನಂತರ ಲೋ ವೋಲ್ಟೇಜ್ ಬದಿಯಲ್ಲಿ 110 ವೋಲ್ಟ್ ನೀಡಲಾಗುತ್ತದೆ ಉದಾಹರಣೆಗೆ ಈ ಕಡಿಮೆ ವೋಲ್ಟೇಜ್ ಸೈಡ್ 110 ವೋಲ್ಟ್ ಆಗಿದ್ದರೆ ಮತ್ತು ಟ್ರಾನ್ಸ್ ಫಾರ್ಮರ್ ನ ಹೈ ವೋಲ್ಟೇಜ್ ಸೈಡ್ 2000 ವೋಲ್ಟ್ ಅಥವಾ 2 KV ಆಗಿದ್ದರೆ ಪ್ರಯೋಗಾಲಯದಲ್ಲಿ 2 ಕೆವಿ ಲಭ್ಯವಿಲ್ಲದಿರಬಹುದು ಓಪನ್ ಸರ್ಕ್ಯೂಟ್ ಪರೀಕ್ಷೆ ನಡೆಸಲು ನಮಗೆ ರೇಟೆಡ್ ವೋಲ್ಟೇಜ್ ಅಗತ್ಯವಿದೆ ಅದಕ್ಕಾಗಿಯೇ ಪ್ರಯೋಗಾಲಯದಲ್ಲಿ ಕಡಿಮೆ ವೋಲ್ಟೇಜ್ ಬದಿಯಲ್ಲಿ open ತೆರೆದ ಸರ್ಕ್ಯೂಟ್ ಪರೀಕ್ಷೆಯನ್ನು ಮಾಡಿ ಆದರೆ ಎರಡೂ ಬದಿಗಳಲ್ಲಿ ಅದು ಸಾಧ್ಯವಿದೆ ನಾವು ಅದೇ ಫಲಿತಾಂಶವನ್ನು ಪಡೆಯುತ್ತೇವೆ ಅದೇ ನಿಯತಾಂಕಗಳು ಮೌಲ್ಯ Rc ಮತ್ತು Xm ಪಡೆಯುತ್ತೇವೆ ವ್ಯಾಟ್ ಮೀಟರ್ ರೀಡಿಂಗ್ ಅನ್ನು ಸೆಕೆಂಡರಿ ಬದಿಯಲ್ಲಿ ತೆಗೆದುಕೊಳ್ಳಲಾಗುತ್ತದೆ ಅದನ್ನು ತೆರೆದಿಡಲಾಗುತ್ತದೆ secondary ದ್ವಿತೀಯದಲ್ಲಿ load ಹೊರೆ ಇಲ್ಲ ಇದನ್ನು ತೆರೆದ ಸರ್ಕ್ಯೂಟ್ ಎಂದು ಬರೆಯಲಾಗಿದೆ ವ್ಯಾಟ್ ಮೀಟರ್ ಕೋರ್ ಲಾಸ್ ಕಾಂಪೊನೆಂಟ್ ಅನ್ನು ಸೂಚಿಸುತ್ತದೆ ಏಕೆಂದರೆ open circuit ತೆರೆದ ಸರ್ಕ್ಯೂಟ್ ಯಾವುದೇ ಲೋಡ್ ಕರೆಂಟ್ ಅನ್ನು ಹೊಂದಿಲ್ಲ ಮತ್ತು ಆಮ್ಮೀಟರ್ ಕಾಂಪೊನೆಂಟ್ I0 ಅನ್ನು ನೀಡುತ್ತದೆ ಅಲ್ಲಿ ಯಾವುದೇ ಲೋಡ್ ಕರೆಂಟ್ ಇಲ್ಲ ಪ್ರಾಥಮಿಕ ಕ್ಕೆ ನೀಡಲಾದ 110 ವೋಲ್ಟ್ ನ ವೋಲ್ಟೇಜ್ ಗಾಗಿ ವ್ಯಾಟ್ ಮೀಟರ್ ಕೇವಲ ಲೋಡ್ ರಹಿತ ವಿದ್ಯುತ್ ನಷ್ಟವನ್ನು ಮಾತ್ರ ನೀಡುತ್ತದೆ ಎಲ್ಲವನ್ನೂ ಇಲ್ಲಿ ಬರೆಯಲಾಗಿದೆ ಆಮ್ಮೀಟರ್ ನೋ ಲೋಡ್ ಕರೆಂಟ್ I0 ಅನ್ನು ನೀಡುತ್ತದೆ ಮತ್ತು ವೋಲ್ಟ್ ಮೀಟರ್ ಅನ್ವಯಿಕ ವೋಲ್ಟೇಜ್ V1 ಅನ್ನು ನೀಡುತ್ತದೆ ವ್ಯಾಟ್ ಮೀಟರ್ ರೀಡಿಂಗ್ ಸಹ ತಿಳಿದಿದೆ ಆಮ್ಮೀಟರ್ ಕರೆಂಟ್ I0 ತಿಳಿದಿದೆ ಪೂರೈಕೆ ವೋಲ್ಟೇಜ್ V1 ಸಹ ತಿಳಿದಿದೆ ಆದ್ದರಿಂದ ನಾವು ಲೆಕ್ಕ ಹಾಕಬಹುದು ∅0 ಅಂದರೆ V1I0cos ∅0Wi ಅಂದರೆ cos ∅0 Wi V1 I0 ಅದು ನೋಲೋಡ್ ಪವರ್ ಫ್ಯಾಕ್ಟರ್ ಆದ್ದರಿಂದ ನಾವು cos ∅0 ಪಡೆಯುತ್ತೇವೆ ಆದ್ದರಿಂದ Ic I0 cos ∅0 ನಾವು ಮೊದಲು ನೋಡಿದ್ದೇವೆ Im I0 sin∅0 ನಿಂದ ಪಡೆಯುತ್ತೇವೆ ಆದ್ದರಿಂದ R1 ಮತ್ತು X1 ನೊಂದಿಗೆ ಸಮಾನ ಸರ್ಕ್ಯೂಟ್ ಇದು ಪ್ರಸ್ತುತ ಐ0ದ್ವಿತೀಯ ಭಾಗವು ತೆರೆದ ಸರ್ಕ್ಯೂಟ್ ಆಗಿದೆ ಇವುಗಳ ನಂತರ ಸಮಾನ ಸರ್ಕ್ಯೂಟ್ ಅನ್ನು ಎಳೆಯಲಾಗುತ್ತದೆ R1 ಮತ್ತು X1 ಅನ್ನು ಇಲ್ಲಿ ಹಾಕಲಾಗುತ್ತದೆ ಮತ್ತು ಇದು ಪ್ರಸ್ತುತ I0 ಆಗಿದೆ ಆದ್ದರಿಂದR c V1Ic ಆಗಿರುತ್ತದೆ ಮತ್ತು Ic ನಾವು I0cos∅0 ನಿಂದ ಪಡೆಯುತ್ತೇವೆ ಆದ್ದರಿಂದ ಈಗRcV1I c ಆಗಿರುತ್ತದೆ ಅಂದರೆ V1I0 cos ∅0 ಅದೇ ರೀತಿXmV1I m ಅಂದರೆV1I0 sin∅0 ಈ I0 current ಪ್ರವಾಹವು ಟ್ರಾನ್ಸ್ ಫಾರ್ಮರ್ ನ ವೈಂಡಿಂಗ್ ರೆಸಿಸ್ಟೆನ್ಸ್ ಮೂಲಕ ಬಹಳ ಸಣ್ಣ currentಹರಿವು ಇದು ತುಂಬಾ ಚಿಕ್ಕದಾಗಿದೆ ಆದ್ದರಿಂದ ಟ್ರಾನ್ಸ್ ಫಾರ್ಮರ್ ನ ವೈಂಡಿಂಗ್ ನಲ್ಲಿ ನೋಲೋಡ್ ನಲ್ಲಿ ಈ ನಷ್ಟವು ನಗಣ್ಯವಾಗಿದೆ ಆದ್ದರಿಂದ ಈ R1 X1ಅನ್ನು ನಿರ್ಲಕ್ಷಿಸಿದಾಗ ಇದರಿಂದ ಕಂಡುಬರುವಂತೆ ಇದು ಸಮಾನ ಸರ್ಕ್ಯೂಟ್ ಆಗಿದೆ ಬಾಣದಿಂದ ಸೂಚಿಸಿದಂತೆ ಯಾವುದೇ ನೋಲೋಡ್ ಲೋಡ್ ಗೆ ಸಮಾನ ಸರ್ಕ್ಯೂಟ್ ಆಗಿದೆ ಆದ್ದರಿಂದ I02R1 ನೋಲೋಡ್ copper ತಾಮ್ರದ ನಷ್ಟವು ತುಂಬಾ ಚಿಕ್ಕದಾಗಿದೆ ಮತ್ತು ನಗಣ್ಯವಾಗಿದೆ ಮತ್ತು ಇಲ್ಲಿ ವ್ಯಾಟ್ ಮೀಟರ್ ರೀಡಿಂಗ್ ಕೇವಲ iron ಕಬ್ಬಿಣ ಅಥವಾ ಕೋರ್ ನಷ್ಟವನ್ನು ನೀಡುತ್ತದೆ ಇದು ಓಪನ್ ಸರ್ಕ್ಯೂಟ್ ಪರೀಕ್ಷೆಯ ಬಗ್ಗೆ ಈಗR1 j X1ನಾದ್ಯಂತ ವೋಲ್ಟೇಜ್ dropಕುಸಿತವು ನಗಣ್ಯವಾಗಿದೆ ಏಕೆಂದರೆ I0 ತುಂಬಾ ಚಿಕ್ಕದಾಗಿದೆ ಆದ್ದರಿಂದ ಇದು ಅಂದಾಜು ಸಮಾನ ಸರ್ಕ್ಯೂಟ್ ಆಗಿದೆ ಈಗ resistance ಪ್ರತಿರೋಧ ಮತ್ತು reactance ಪ್ರತಿಕ್ರಿಯೆಯ ಸರಣಿ ನಿಯತಾಂಕವನ್ನು ಪಡೆಯಲು ಶಾರ್ಟ್ ಸರ್ಕ್ಯೂಟ್ ಟೆಸ್ಟ್ ಈಗ ನಾವು ಟ್ರಾನ್ಸ್ ಫಾರ್ಮರ್ ಶಾರ್ಟ್ ಸರ್ಕ್ಯೂಟ್ ಟೆಸ್ಟ್ ಬಗ್ಗೆ ಚರ್ಚಿಸುತ್ತೇವೆ ಶಾರ್ಟ್ ಸರ್ಕ್ಯೂಟ್ ಟೆಸ್ಟ್ ಅನ್ನು ಹೈ ವೋಲ್ಟೇಜ್ ಬದಿಯಲ್ಲಿ ಮಾಡಲಾಗುತ್ತದೆ ಏಕೆಂದರೆ ನಾವು ಶಾರ್ಟ್ ಸರ್ಕ್ಯೂಟ್ ಟೆಸ್ಟ್ ಅನ್ನು ಮಾಡಿದಾಗ high ಹೆಚ್ಚಿನ ವೋಲ್ಟೇಜ್ ಬದಿಯಲ್ಲಿ ಒಟ್ಟು ವೋಲ್ಟೇಜ್ ನ 5 ರಿಂದ 8 ಪ್ರತಿಶತದಷ್ಟು ನಮಗೆ Kannada translation ನಮಗೆ ಬೇಕು ಇದು ಶಾರ್ಟ್ ಸರ್ಕ್ಯೂಟ್ ಆಗಿರುವ ಸೆಕೆಂಡರಿ low ಲೋ ವೋಲ್ಟೇಜ್ ಸೈಡ್ ನಲ್ಲಿ ರೇಟೆಡ್ ಕರೆಂಟ್ ಅಥವಾ ಪೂರ್ಣ ಲೋಡ್ ಕರೆಂಟ್ ಅನ್ನು ಹರಿಯಲು Kannada translation ಸಾಮಾನ್ಯವಾಗಿ ಸೆಕೆಂಡರಿ ಕಡಿಮೆ ವೋಲ್ಟೇಜ್ ಸೈಡ್ ಆಗಿದೆ ಇದು ಶಾರ್ಟ್ ಸರ್ಕ್ಯೂಟ್ ಆಗಿದೆ ಶಾರ್ಟ್ ಸರ್ಕ್ಯೂಟ್ ಪರೀಕ್ಷೆಯ ಸಮಯದಲ್ಲಿ ಕಡಿಮೆ ವೋಲ್ಟೇಜ್ ಬದಿಯಲ್ಲಿ ರೇಟೆಡ್ ಫುಲ್ ಲೋಡ್ ಕರೆಂಟ್ ಹರಿಯಲು ಅನುಮತಿಸಲು ಬಹಳ ಸಣ್ಣ ವೋಲ್ಟೇಜ್ ನಮಗೆ ಬೇಕು ಈ ಪೂರ್ಣ ಲೋಡ್ ಪ್ರವಾಹವನ್ನು ಪ್ರಸಾರ ಮಾಡಲು ಹೈ ವೋಲ್ಟೇಜ್ ಬದಿಯಲ್ಲಿ ರೇಟೆಡ್ ವೋಲ್ಟೇಜ್ ನ 5 ರಿಂದ 8 ಪ್ರತಿಶತವಾಗಿರಬಹುದು ಆದ್ದರಿಂದ ತುಂಬಾ ಕಡಿಮೆ ವೋಲ್ಟೇಜ್ ಪೂರೈಕೆಯನ್ನು Vsc ಎಂದು ಕರೆಯಲಾಗುತ್ತದೆ ಈ ಪೂರೈಕೆಯನ್ನು VARIAC ವೇರಿಯಬಲ್ ರೆಸಿಸ್ಟೆನ್ಸ್ ಸಪ್ಲೈ ಎಂದು ಕರೆಯಲಾಗುವ ಫಾರ್ಮ್ ಇನ್ ಸ್ಟ್ರುಮೆಂಟ್ ಅನ್ನು ನೀಡಲಾಗುತ್ತದೆ ಹಠಾತ್ ಬದಲಾವಣೆ ಅಥವಾ ನಾಬ್ ನ ತ್ವರಿತ ಚಲನೆಯು ಫ್ಯೂಸ್ ಅನ್ನು ಊದುತ್ತದೆ ಏಕೆಂದರೆ ಇದು ಶಾರ್ಟ್ ಸರ್ಕ್ಯೂಟ್ ಪ್ರವಾಹವಾಗಿರುವುದರಿಂದ ದೊಡ್ಡ ಪ್ರವಾಹವನ್ನು ಹರಿಯಲು ಕಾರಣವಾಗುತ್ತದೆ ಇಲ್ಲಿ ನೋಡಿ ವೋಲ್ಟ್ ಮೀಟರ್ ಸಂಪರ್ಕಿಸಲಾಗಿದೆ ವ್ಯಾಟ್ ಮೀಟರ್ ಸಂಪರ್ಕಿಸಲಾಗಿದೆ ಮತ್ತು ಕಡಿಮೆ ವೋಲ್ಟೇಜ್ ಮೌಲ್ಯದ ಶಾರ್ಟ್ ಸರ್ಕ್ಯೂಟ್ ಕರೆಂಟ್ ಅನ್ನು ಅಳೆಯಲು ಇದು ಆಮ್ಮೀಟರ್ ಆಗಿದೆ ಈಗ ಈ ಸಂದರ್ಭದಲ್ಲಿ ಪೂರ್ಣ ಲೋಡ್ ರೇಟೆಡ್ ಕರೆಂಟ್ ಅನ್ನು ಅನುಮತಿಸಲು ರೇಟೆಡ್ ವೋಲ್ಟೇಜ್ ನ 5 ರಿಂದ 8 ಪ್ರತಿಶತದ ಅಗತ್ಯವಿದೆ ಇದರ ಪರಿಣಾಮವಾಗಿ ಶಾರ್ಟ್ ಸರ್ಕ್ಯೂಟ್ ಸ್ಥಿತಿಯಅಡಿಯಲ್ಲಿ excitation current ರೋಮಾಂಚಕ ಪ್ರವಾಹವು ಪೂರ್ಣ ಲೋಡ್ ಪ್ರವಾಹದ ಶೇಕಡಾ 0 1 ರಿಂದ 0 5 ರಷ್ಟಿದೆ ಇಲ್ಲಿ excitation current ರೋಮಾಂಚಕ ಪ್ರಸ್ತುತ ಎಂದರೆ Io ಆದ್ದರಿಂದ ಇದು ನಗಣ್ಯವಾಗಿದೆ ಅಲ್ಲದೆ ವರ್ಗಾವಣೆ resistance ಪ್ರತಿರೋಧ ಮತ್ತು leakage reactance ಸೋರಿಕೆ ಪ್ರತಿಕ್ರಿಯೆ ಬಹಳ ಕಡಿಮೆ ಇಲ್ಲಿ ಪೂರ್ಣ ಲೋಡ್ current ಪ್ರವಾಹವನ್ನು ಪ್ರಸಾರ ಮಾಡಲು 5 ರಿಂದ 8 ಪ್ರತಿಶತ ರೇಟೆಡ್ ವೋಲ್ಟೇಜ್ ಸಾಕಾಗುತ್ತದೆ ಇದು ಶಾರ್ಟ್ ಸರ್ಕ್ಯೂಟ್ ಆಗಿರುವುದರಿಂದ ಟ್ರಾನ್ಸ್ ಫಾರ್ಮರ್ ರೆಸಿಸ್ಟೆನ್ಸ್ ಮತ್ತು leakage reactance ಸೋರಿಕೆ ಪ್ರತಿಕ್ರಿಯೆ ಬಹಳ ಸಣ್ಣ ಗಾತ್ರದ್ದಾಗಿದೆ ವ್ಯಾಟ್ ಮೀಟರ್ ರೀಡಿಂಗ್ copper loss ತಾಮ್ರದ ನಷ್ಟವನ್ನು ನೀಡುತ್ತದೆ ಮತ್ತು ಈ ಆಮ್ಮೀಟರ್ ರೀಡಿಂಗ್ ಲೋಡ್ ಕರೆಂಟ್ ಅನ್ನು ಸೂಚಿಸುತ್ತದೆ ಈ ಸಂದರ್ಭದಲ್ಲಿ ರೂಪಾಂತರ ಅನುಪಾತವು 110220 ವೋಲ್ಟ್ ಆಗಿದ್ದರೆ 2 2ಕೆವಿಎ ರೇಟಿಂಗ್ ನ ಟ್ರಾನ್ಸ್ ಫಾರ್ಮರ್ ಗೆ ಹೈ ವೋಲ್ಟೇಜ್ ಸೈಡ್ 220 ವೋಲ್ಟ್ ಗಳು ಆದ್ದರಿಂದ ಶಾರ್ಟ್ ಸರ್ಕ್ಯೂಟ್ ವೋಲ್ಟೇಜ್ ಅಗತ್ಯವಿರುವ 220 ವೋಲ್ಟ್ ನ 5 ರಿಂದ 8 ಪ್ರತಿಶತ ಅಂದರೆ ನಾವು 220 ವೋಲ್ಟ್ ಅರ್ಥಗಳಲ್ಲಿ ಸುಮಾರು 5 ಪ್ರತಿಶತವನ್ನು ತೆಗೆದುಕೊಂಡರೆ ಅದು 11 ವೋಲ್ಟ್ ಗಳಾಗಲಿದೆ ಆದ್ದರಿಂದ 2 2 ಕೆವಿಎ ಟ್ರಾನ್ಸ್ ಫಾರ್ಮರ್ ಗೆ ಪೂರ್ಣ ಲೋಡ್ ಕರೆಂಟ್ ಆಗಿರುವ ರೇಟೆಡ್ ಕರೆಂಟ್ ಅನ್ನು ಅನುಮತಿಸಲು ಸುಮಾರು 11 ವೋಲ್ಟ್ ಪೂರೈಕೆಯ ಅಗತ್ಯವಿದ್ದರೆ ಆದ್ದರಿಂದ 2 2 1000220 ಹೈ ವೋಲ್ಟೇಜ್ ಸೈಡ್ ವೋಲ್ಟೇಜ್ ಮೂಲಕ 220 10 ಆಂಪಿರೆಯನ್ನು ನೀಡುತ್ತದೆ ಆ 10 ಆಂಪಿರೆ ಪ್ರವಾಹವನ್ನು ಹರಿಯಲು ಅನುವು ಮಾಡಿಕೊಡುತ್ತದೆ 5 ಪ್ರತಿಶತ11 ವೋಲ್ಟ್ ಗಳಾಗಿದ್ದರೆ ಆದ್ದರಿಂದ ಸುಮಾರು 11 12 ಅಥವಾ 13 ವೋಲ್ಟ್ ಸುಮಾರು 10 ಆಂಪಿಯರ್ ಪ್ರವಾಹವು ಹರಿಯಲು ಕಾರಣವಾಗುತ್ತದೆ ಆದ್ದರಿಂದ VARIACಯನ್ನು ಬಹಳ ನಿಧಾನವಾಗಿ ಚಲಿಸಬೇಕು ಅದನ್ನು ಬಹಳ ವೇಗವಾಗಿ ಸರಿಸಿದರೆ ನಂತರ ಫ್ಯೂಸ್ ಆಫ್ ಆಗುತ್ತದೆ ನಂತರ ಮತ್ತೆ ಪೂರೈಕೆಯನ್ನು ಸ್ವಿಚ್ ಆಫ್ ಮಾಡಬೇಕು ಮತ್ತು ಫ್ಯೂಸ್ ವೈರ್ ಅನ್ನು ಮರುಸಂಪರ್ಕಿಸಬೇಕು ಆದ್ದರಿಂದ ಇದು ಟ್ರಾನ್ಸ್ ಫಾರ್ಮರ್ ಗೆ ಸಮಾನವಾದ ಸರ್ಕ್ಯೂಟ್ ಆಗಿದೆ ಮತ್ತು ಇದು ಶಾರ್ಟ್ ಸರ್ಕ್ಯೂಟ್ current ಪ್ರವಾಹವಾಗಿದೆ ಮತ್ತು ಇದು I0 ಆದರೆ I0 Isc ಯ ಬಹಳ ಸಣ್ಣ ಪ್ರತಿಶತವಾಗಿದೆ ಆದ್ದರಿಂದ ಈ ನಿಯತಾಂಕವನ್ನು ನಾವು ನಿರ್ಲಕ್ಷಿಸುತ್ತೇವೆ Rc ಯಲ್ಲಿನ ನಷ್ಟಗಳನ್ನು ನಿರ್ಲಕ್ಷಿಸಲಾಗಿದೆ ವ್ಯಾಟ್ ಮೀಟರ್ ರೀಡಿಂಗ್ ನಲ್ಲಿ ಇದು ಶಾರ್ಟ್ ಸರ್ಕ್ಯೂಟ್ ಸ್ಥಿತಿಯಅಡಿಯಲ್ಲಿ ಸಮಾನ ಸರ್ಕ್ಯೂಟ್ ಆಗಿದೆ ನಾವು ಈ ಭಾಗವನ್ನು ನಿರ್ಲಕ್ಷಿಸುತ್ತೇವೆ ಏಕೆಂದರೆ ಈ ಘಟಕ ನಷ್ಟವು ಇಲ್ಲಿ ತುಂಬಾ ನಗಣ್ಯವಾಗಿರುತ್ತದೆ ಅಂದರೆ ಇದು ಸರಳ ಸರಣಿ ಸರ್ಕ್ಯೂಟ್ ಆಗಿರುತ್ತದೆ ಆದ್ದರಿಂದ ಸರಣಿಯಲ್ಲಿ R1X1 R2 X2ಅನ್ನು ಪಡೆಯಲಿದೆ ಆದ್ದರಿಂದ ಇದು ಶಾರ್ಟ್ ಸರ್ಕ್ಯೂಟ್ ಸ್ಥಿತಿಯ ಅಡಿಯಲ್ಲಿ ಅಂದಾಜು ಸಮಾನ ಸರ್ಕ್ಯೂಟ್ ಆಗಿದೆ ಆದ್ದರಿಂದ ವೋಲ್ಟೇಜ್ Vsc ಕರೆಂಟ್ Isc ಮತ್ತು powerಶಕ್ತಿ Wsc ಅಂದರೆ Copper lossತಾಮ್ರ ನಷ್ಟ Isc ಪೂರ್ಣ ಲೋಡ್ currentಪ್ರವಾಹ ಮತ್ತು Vsc ವೋಲ್ಟೇಜ್ ಆಗಿದೆ ನಾನು ಹೇಳಿದ್ದು ಅದನ್ನು ನೆನಪಿಸಿಕೊಳ್ಳುವಂತೆ ಶಾರ್ಟ್ ಸರ್ಕ್ಯೂಟ್ ಸ್ಥಿತಿಯಲ್ಲಿ ಕಡಿಮೆ ವೋಲ್ಟೇಜ್ ಭಾಗವು 5 ರಿಂದ 8 ಪ್ರತಿಶತವಾಗಿದೆ ಆದ್ದರಿಂದ ನಾವು ಪಡೆಯುವ ಟ್ರಾನ್ಸ್ ಫಾರ್ಮರ್ ನ ಅಡೆತಡೆಯಾದ Z VscIsc ಅಂದರೆ Isc2R copper loss ತಾಮ್ರದ ನಷ್ಟ ವ್ಯಾಟ್ ಮೀಟರ್ ರೀಡಿಂಗ್ ಎಂದು ತಿಳಿಯಿರಿ ಏಕೆಂದರೆ ಒಟ್ಟು R R1R2 ಆಗಿದೆ ಆದ್ದರಿಂದ R WscIsc2 ಆದ್ದರಿಂದ ನಾವು R1R2 ಪಡೆಯುತ್ತೇವೆ ಈ ಮೌಲ್ಯಗಳನ್ನು ಎಲ್ಲಾ ಹೈ ವೋಲ್ಟೇಜ್ ಬದಿಗೆ ಉಲ್ಲೇಖಿಸಲಾಗುತ್ತದೆ ಏಕೆಂದರೆ ಶಾರ್ಟ್ ಸರ್ಕ್ಯೂಟ್ ಪರೀಕ್ಷೆಯನ್ನು ಹೈ ವೋಲ್ಟೇಜ್ ಬದಿಯಲ್ಲಿ ಮಾಡಲಾಗುತ್ತದೆ ಈ ರೀತಿಯಾಗಿ ನಾವು ಝಡ್ ಅನ್ನು ಲೆಕ್ಕ ಹಾಕುತ್ತೇವೆ ಆದ್ದರಿಂದ ಇದು √X ಗೆ ಸಮವಾಗಿದೆ ಆದರೆ Z ಎಂಬುದು X X1 X2 ಮತ್ತು R R1 R2 ಒಟ್ಟು ಮೊತ್ತವಾಗಿದೆ ಆದರೆ ನಾವು ಇದನ್ನು ಹೇಗೆ ಬೇರ್ಪಡಿಸುತ್ತೇವೆ ಆದ್ದರಿಂದ ಸಾಮಾನ್ಯವಾಗಿ primary ಪ್ರಾಥಮಿಕ ಮತ್ತು secondary ಮಾಧ್ಯಮಿಕ ದಲ್ಲಿ DC ಅಳತೆಯನ್ನು ಮಾಡುವ ಮೂಲಕ ಮತ್ತು AC ಮೌಲ್ಯಗಳಿಗಾಗಿ ಇವುಗಳನ್ನು ಸರಿಯಾಗಿ ಸರಿಪಡಿಸುವ ಮೂಲಕ resistance ಪ್ರತಿರೋಧವನ್ನು ಬೇರ್ಪಡಿಸಬಹುದು ಇದರ ಬಗ್ಗೆ ನಾವು ಈ ವೀಡಿಯೊ ಕೋರ್ಸ್ ನಲ್ಲಿ ಚರ್ಚಿಸುತ್ತಿಲ್ಲ ಆದರೆ resistance ಪ್ರತಿರೋಧವನ್ನು ಹೇಗೆ ಲೆಕ್ಕಹಾಕುವುದು ಎಂದು ಕಂಡುಹಿಡಿಯಲು ನೀವು ಪ್ರಯತ್ನಿಸಿ ಮತ್ತೊಂದು ಘಟಕವೆಂದರೆ reactance ಪ್ರತಿಕ್ರಿಯಾತಂತ್ರಗಳು ಅದನ್ನು ಬೇರ್ಪಡಿಸಲು ಸಾಧ್ಯವಿಲ್ಲ ಆದರೆ ಅದು ಅಗತ್ಯವಿರುವಲ್ಲಿ ಇವುಗಳನ್ನು ಪ್ರಾಥಮಿಕ ಮತ್ತು ದ್ವಿತೀಯ ಭಾಗಕ್ಕೆ ಸಮಾನವಾಗಿ ಅಂದಾಜು ಮಾಡಬಹುದು ಉತ್ತಮವಾಗಿ ವಿನ್ಯಾಸಗೊಳಿಸಲಾದ ಟ್ರಾನ್ಸ್ ಫಾರ್ಮರ್ ಗೆ reactance X1X2 ಸಾಮಾನ್ಯವಾಗಿ ಯಾವುದೇ ಬದಿಗೆ ಉಲ್ಲೇಖಿತ ಉತ್ತಮವಾಗಿ ವಿನ್ಯಾಸಗೊಳಿಸಲಾದ ಟ್ರಾನ್ಸ್ ಫಾರ್ಮರ್ ಗೆ ಇದು ಸಾಕಷ್ಟು ನಿಖರವಾಗಿದೆ ಮತ್ತು R1 ಮತ್ತು R2ನಡುವಿನ ಸಂಬಂಧಕ್ಕಾಗಿ ಅದನ್ನು ವ್ಯಾಯಾಮವಾಗಿ ತೆಗೆದುಕೊಳ್ಳಿ ಮತ್ತು forum ವೇದಿಕೆಯಲ್ಲಿ ಇರಿಸಿ ಮತ್ತು ನನಗೆ ಹೇಳಿ ಸರ್ ನಾವು ಈ ರೀತಿ ಮಾಡುತ್ತಿದ್ದೇವೆ ಮತ್ತು ಅದು ಸರಿಯಾಗಿದೆಯೇ ಅಥವಾ ಇಲ್ಲವೇ ಎಂಬ ಉತ್ತರವನ್ನು ನಾನು ನಿಮಗೆ ನೀಡುತ್ತೇನೆ ಸಂಖ್ಯಾತ್ಮಕ ನಾವು ನಂತರ ಚರ್ಚಿಸುತ್ತೇವೆ ನಾವು ಮತ್ತೊಂದು ವಿಷಯವನ್ನು ಚರ್ಚಿಸುತ್ತೇವೆ ಅದು Autotransformer ಸ್ವಯಂಟ್ರಾನ್ಸ್ ಫಾರ್ಮರ್ ಮೂಲತಃ ಇದು winding ಅಂಕುಡೊಂಕಾದ ಟ್ರಾನ್ಸ್ ಫಾರ್ಮರ್ ಇಲ್ಲಿಯವರೆಗೆ ಚರ್ಚಿಸುವಾಗ ನಾನು ಕೆಲವು ಘಟಕದ ಬಗ್ಗೆ ಮಾತನಾಡಿದ್ದೇನೆ ಒಂದು ಉದಾಹರಣೆಯಲ್ಲಿ ನಾನು ಅದನ್ನು ಆಟೋಟ್ರಾನ್ಸ್ ಫಾರ್ಮರ್ ಎಂದು ಉಲ್ಲೇಖಿಸಲಿಲ್ಲ ಆದರೆ ನಾನು ಬೇರೆ ಯಾವುದಾದರೂ ಉಪಕರಣದ ಹೆಸರನ್ನು ತೆಗೆದುಕೊಂಡಿದ್ದೇನೆ ಆದ್ದರಿಂದ ನೀವು Autotransformer ಸ್ವಯಂಟ್ರಾನ್ಸ್ ಫಾರ್ಮರ್ ನ ಒಂದು ಉದಾಹರಣೆಯನ್ನು ನೆನಪಿಸಿಕೊಳ್ಳಬಹುದೇ ಮತ್ತು ನನಗೆ ಹೇಳಬಲ್ಲಿರಾ ಮತ್ತು ಆಟೋಟ್ರಾನ್ಸ್ ಫಾರ್ಮರ್ ಅನ್ನು ಎಲ್ಲಿ ಬಳಸಲಾಗುತ್ತಿದೆ ಎರಡು winding ಅಂಕುಡೊಂಕಾದ ಟ್ರಾನ್ಸ್ಫಾರ್ಮರ್ ಗಳಿಗೆ ನಾವು ನೋಡಿರುವಂತಹ ವೈಂಡಿಂಗ್ ಗಳನ್ನು ವಿದ್ಯುತ್ ನಿಂದ ಪ್ರತ್ಯೇಕಿಸಲಾಗುತ್ತದೆ ಎರಡು winding ಅಂಕುಡೊಂಕಾದ ಟ್ರಾನ್ಸ್ಫಾರ್ಮರ್ ನಲ್ಲಿ ಎಲ್ಲಾ ವೋಲ್ಟ್ ಆಂಪಿರ್ ಅನ್ನು magnetically ಕಾಂತೀಯವಾಗಿ ವರ್ಗಾಯಿಸಲಾಗುತ್ತದೆ ಅದು ಸಿಂಗಲ್ ಫೇಸ್ ಟ್ರಾನ್ಸ್ ಫಾರ್ಮರ್ ಗಾಗಿ ನಾವು ನೋಡಿದ್ದೇವೆ ಪ್ರಾಥಮಿಕ ಮತ್ತು ದ್ವಿತೀಯ ವೈಂಡಿಂಗ್ ವಿದ್ಯುತ್ ಸಂಪರ್ಕಹೊಂದಿದಾಗ ಆದ್ದರಿಂದ ವೈಂಡಿಂಗ್ ನ ಆ ಭಾಗವು ಎರಡಕ್ಕೂ ಸಾಮಾನ್ಯವಾಗಿದೆ ಟ್ರಾನ್ಸ್ ಫಾರ್ಮರ್ ಅನ್ನು ಆಟೋಟ್ರಾನ್ಸ್ ಫಾರ್ಮರ್ ಎಂದು ಕರೆಯಲಾಗುತ್ತದೆ ಅಂದರೆ ಪ್ರಾಥಮಿಕ ಮಾಧ್ಯಮಿಕವು ವಿದ್ಯುತ್ ಸಂಪರ್ಕಹೊಂದಿದೆ winding ನ ಒಂದು ಭಾಗವು ಎರಡಕ್ಕೂ ಸಾಮಾನ್ಯವಾಗಿದೆ ಅಂತಹ ಸಂದರ್ಭದಲ್ಲಿ ನಾವು ಇದನ್ನು ಆಟೋಟ್ರಾನ್ಸ್ ಫಾರ್ಮರ್ ಎಂದು ಕರೆಯುತ್ತೇವೆ autotransformer ಸ್ವಯಂಟ್ರಾನ್ಸ್ ಫಾರ್ಮರ್ ನ ಅನ್ವಯಗಳ ಉದಾಹರಣೆ i ಇಂಡಕ್ಷನ್ ಮೋಟಾರ್ ಸ್ಟಾರ್ಟರ್ ಗಳು ii ವೇರಿಯಬಲ್ ವೋಲ್ಟೇಜ್ ವಿದ್ಯುತ್ ಪೂರೈಕೆ ಅಂದರೆ VARIAC ಕಡಿಮೆ ವೋಲ್ಟೇಜ್ current ಪ್ರಸ್ತುತ ಮಟ್ಟಗಳಿಗಾಗಿ ನಾನು ಇಲ್ಲಿ ಉಲ್ಲೇಖಿಸಿದ್ದೇನೆ ಆದ್ದರಿಂದ ಮೂಲತಃ ಮೊದಲು ನಾವು ಇದನ್ನು ಅರ್ಥಮಾಡಿಕೊಳ್ಳಬೇಕು ಯಾವುದೇ ಗೊಂದಲ ಇರಬಾರದು ಇದು ಕೇವಲ ಒಂದು winding ಅಂಕುಡೊಂಕು ಇದನ್ನು ನಾವು ಒಂದು winding ಅಂಕುಡೊಂಕಾ ಗಿ ನೋಡಬಹುದು ಎರಡು ಅಂಕುಡೊಂಕಾದ ಟ್ರಾನ್ಸ್ ಫಾರ್ಮರ್ ಅನ್ನು ವಿಶ್ಲೇಷಿಸಲು ನಾನು ಏನು ಮಾಡುತ್ತೇವೆ ನಾನು ಈ ಭಾಗವನ್ನು 1ನೇ ವೈಂಡಿಂಗ್ ಮತ್ತು ಈ ಭಾಗವನ್ನು ಮತ್ತೊಂದು ವೈಂಡಿಂಗ್ ಎಂದು ಪರಿಗಣಿಸುತ್ತೇನೆ ಇದು ಎರಡು winding ಅಂಕುಡೊಂಕಾದ ಟ್ರಾನ್ಸ್ ಫಾರ್ಮರ್ ನಂತಿದೆ ನಾನು ಇಲ್ಲಿ ಚಿತ್ರಿಸುತ್ತಿದ್ದೇನೆ ಈ ಭಾಗವನ್ನು ಪರಿಗಣಿಸಿದರೆ ಇಲ್ಲಿ ಹರಿಯುವ ಪ್ರವಾಹವು I1 ಆಗಿದೆ ಮತ್ತು ಈ ಭಾಗಕ್ಕೆ ಇದು I2 I1 ಆಗಿದೆ ನನ್ನ ಪ್ರಕಾರ ಈ ಭಾಗವು 1 ನೇ winding ಅಂಕುಡೊಂಕಾಗಿದ್ದರೆ ಮತ್ತು ಈ ಭಾಗವು ಎರಡನೆ winding ಎರಡು ವೈಂಡಿಂಗ್ ಟ್ರಾನ್ಸ್ ಫಾರ್ಮರ್ ನಂತೆ ನಾವು ಇದನ್ನು ಅಧ್ಯಯನ ಮಾಡಿದ್ದೇವೆ ಅಂತಹ ಸಂದರ್ಭದಲ್ಲಿ ಇದರ ಮೂಲಕ ಹರಿಯುವ current ಪ್ರವಾಹವು I1 ಆಗಿದೆ ಮತ್ತು ಇಲ್ಲಿ ಲೋಡ್ ಅನ್ನು ಸಂಪರ್ಕಿಸಿದರೆ ಮತ್ತು ಪ್ರಸ್ತುತ I2 ಅನ್ನು ಈ ದಿಕ್ಕಿನಲ್ಲಿ ತೆಗೆದುಕೊಂಡರೆ ಎನ್ 2 ನಲ್ಲಿ current I2 I1 ಆಗಿರುತ್ತದೆ ಆದರೆ ನಾನು ವಿರುದ್ಧ ದಿಕ್ಕಿನಲ್ಲಿ ತೆಗೆದುಕೊಂಡಿದ್ದೇನೆ ಆದ್ದರಿಂದ ಇದು I2 I1 ಆಗಿರುತ್ತದೆ A ಯಿಂದ C ವರೆಗೆ ಒಟ್ಟು winding ತಿರುವುಗಳ ಸಂಖ್ಯೆ N1 ಮತ್ತು ಬಿ ಯಿಂದ ಸಿ ವರೆಗಿನ ತಿರುವುಗಳ ಸಂಖ್ಯೆ N2 ಆಗಿದೆ ಮತ್ತು A ನಿಂದ B ಹರಿಯುವ current I1 ಆಗಿದೆ ಮತ್ತು ಈ ದಿಕ್ಕಿನಲ್ಲಿ C ಟು B I2 I1 ಆಗಿದೆ ಇದು current I1 ಇದು ವೋಲ್ಟೇಜ್ V1 ಮತ್ತು ಇದು ವೋಲ್ಟೇಜ್ V2 ಆಗಿದೆ ಆದರೆ ನಾವು ಇದನ್ನು ಎರಡು ಅಂಕುಡೊಂಕಾದ ಟ್ರಾನ್ಸ್ ಫಾರ್ಮರ್ ಎಂದು ಪರಿಗಣಿಸಿದಾಗ ಇದು ಮೊದಲು winding ಮತ್ತು ಇದು ಮತ್ತೊಂದು winding ಆಟೋಟ್ರಾನ್ಸ್ ಫಾರ್ಮರ್ ನೊಂದಿಗೆ ನಾವು ವಿಭಿನ್ನ ರೀತಿಯಲ್ಲಿ ವಿಶ್ಲೇಷಿಸುತ್ತೇವೆ ಆದ್ದರಿಂದ ಈ ಸಂದರ್ಭದಲ್ಲಿ ಆಟೋಟ್ರಾನ್ಸ್ ಫಾರ್ಮರ್ ನಾವು ಎರಡು winding ಟ್ರಾನ್ಸ್ ಫಾರ್ಮರ್ ಗೆ ಹೋಲಿಸಿದಾಗ ಕಡಿಮೆ reactance ಕಡಿಮೆ ನಷ್ಟಗಳು ಸಣ್ಣ excitation current ಅನ್ನು ಮತ್ತು ಉತ್ತಮ ವೋಲ್ಟೇಜ್ regulation ಹೊಂದಿದೆ ಆದ್ದರಿಂದ primary ವೈಂಡಿಂಗ್ ವಿಭಾಗ A C N1 ಅನ್ನು ತಿರುವುಗಳು ಹೊಂದಿದೆ ಮತ್ತು ಕಡಿಮೆ ವೋಲ್ಟೇಜ್ ಸೆಕೆಂಡರಿ ವೈಂಡಿಂಗ್ ವಿಭಾಗ BC ಗಾಗಿ N2 ತಿರುವುಗಳೊಂದಿಗೆ ಟ್ಯಾಪ್ ಮಾಡಲಾಗಿದೆ ಈಗ ಎರಡು ವೈಂಡಿಂಗ್ ವೋಲ್ಟೇಜ್ ಮತ್ತು ತಿರುವುಗಳ ಅನುಪಾತದ ಬಗ್ಗೆ ನೋಡೋಣ ಇಲ್ಲಿ ನೋಡಿ ಇದು 1 ನೇ ವೈಂಡಿಂಗ್ ಆಗಿದೆ ಇದರಾದ್ಯಂತ ವೋಲ್ಟೇಜ್ V1 ಆಗಿದೆ ಮತ್ತು ಈ ವೋಲ್ಟೇಜ್ V2 ಆಗಿದೆ ಅಂದರೆ ಈ ನೋಡ್ ನಲ್ಲಿ ವೋಲ್ಟೇಜ್ V1 V2ಆಗಿದೆ ಇದನ್ನು ಎರಡು winding ಟ್ರಾನ್ಸ್ ಫಾರ್ಮರ್ ಎಂದು ಪರಿಗಣಿಸಿ K V2 ಗೆ ಸಮನಾಗಿರುತ್ತದೆ ಮತ್ತೆ ಇದನ್ನು ಎನ್1 ಎನ್2 ಅನ್ನು ಎನ್ 2 ನಿಂದ ವಿಂಗಡಿಸಲಾಗಿದೆ ಎಂದು ಬರೆಯಬಹುದು ಈ ಭಾಗವನ್ನು ನಾವು ಅರ್ಥಮಾಡಿಕೊಳ್ಳಬೇಕು ಯಾವುದೇ ಗೊಂದಲ ಇರಬಾರದು ಆದ್ದರಿಂದ ಈ ಸಂದರ್ಭದಲ್ಲಿ ನಾನು K V2 N2 ಬರೆಯುತ್ತಿದ್ದೇನೆ ಇಲ್ಲಿ N1 N2 ಗಿಂತ ಹೆಚ್ಚಾಗಿದೆ ಈಗ ನಾವು auto transformer ತೆಗೆದುಕೊಂಡಾಗ ಅದರ ವೋಲ್ಟೇಜ್ ಮತ್ತು ತಿರುವುಗಳ ಅನುಪಾತವು KV1V2N1N21 ಆಗಿರುತ್ತದೆ Autotransformer ಗೆ primary ಮತ್ತು secondary ಎರಡಕ್ಕೂ ಒಂದೇ ವೈಂಡಿಂಗ್ ಅನ್ನು ಬಳಸಲಾಗುತ್ತದೆ ಆಟೋಟ್ರಾನ್ಸ್ ಫಾರ್ಮರ್ ಗೆ ಈ ತಿರುವು N1ಆಗಿದೆ ಮತ್ತು ಇದು ಮತ್ತೊಂದು ತಿರುವು N2ಆಗಿದೆ ಅದೇ ವೈಂಡಿಂಗ್ ನಲ್ಲಿ ನಾವು ಅದನ್ನು ವೋಲ್ಟೇಜ್ V2 ಗಾಗಿ ಟ್ಯಾಪ್ ಮಾಡುತ್ತಿದ್ದೇವೆ ಆದ್ದರಿಂದ autotransformer ಫಾರ್ಮರ್ K V1V2N1N21 ನಾವು ಆಟೋಟ್ರಾನ್ಸ್ ಫಾರ್ಮರ್ ತೆಗೆದುಕೊಂಡಾಗ ನಾವು A ಮತ್ತು C ನಡುವಿನಿಂದ ಟ್ಯಾಪ್ ಮಾಡಿದ ವೋಲ್ಟೇಜ್ ನ ಈ ಪೂರ್ಣ ಭಾಗ ಅಂದರೆ BC ಆದ್ದರಿಂದ ಈ ಸಂದರ್ಭದಲ್ಲಿ KV1V2N1N2 ಸರ್ಕ್ಯೂಟ್ ರೇಖಾಚಿತ್ರದಿಂದ 1 ಕ್ಕಿಂತ ಹೆಚ್ಚಾಗಿದೆ ಆದ್ದರಿಂದ K V2V2ಎಂದು ಬರೆಯಬಹುದು ಆದ್ದರಿಂದ ಇದನ್ನು V2 1 ಎಂದು ಬರೆಯಬಹುದು ಏಕೆಂದರೆ V2V2 1 ಆದರೆ V1 V2V2 K ಆದ್ದರಿಂದ K K 1 ಇದು ಆಟೋಟ್ರಾನ್ಸ್ ಫಾರ್ಮರ್ ಟರ್ನ್ ಗಳ ಅನುಪಾತ ಮತ್ತು two winding ಟ್ರಾನ್ಸ್ ಫಾರ್ಮರ್ ಅನುಪಾತದ ನಡುವಿನ ಸಂಬಂಧವಾಗಿದೆ ಎರಡು ಟ್ರಾನ್ಸ್ ಫಾರ್ಮರ್ ಗಳ ವೋಲ್ಟ್ ಆಂಪಿಯರ್ ರೇಟಿಂಗ್ ಅನ್ನು ಹೋಲಿಸೋಣ TW ಎಂದರೆ two winding ಆದ್ದರಿಂದ two winding ಟ್ರಾನ್ಸ್ ಫಾರ್ಮರ್ ಗಾಗಿ ವೋಲ್ಟ್ ಆಂಪಿರೆ I1V2 ಈ ರೇಖಾಚಿತ್ರದಿಂದ ನಾವು ನೋಡಬಹುದು ಮೇಲಿನ ಭಾಗವು ಒಂದು winding ಪ್ರತಿನಿಧಿಸುತ್ತದೆ ಮತ್ತು ಕೆಳಭಾಗವು ಮತ್ತೊಂದು winding ಆದ್ದರಿಂದ ನಾವು ಇಲ್ಲಿ ವೋಲ್ಟೇಜ್ ಅನ್ನು ನೋಡಬಹುದು ಮತ್ತು ಇದರ ಮೂಲಕ ಹರಿಯುವ ಪ್ರವಾಹವು current ಆಗಿದೆ I1 ಇದು ವೈಂಡಿಂಗ್ ನ ಈ ಮೇಲಿನ ಭಾಗಕ್ಕೆ Volt Ampere ರೇಟಿಂಗ್ ಆಗಿದೆ ಎರಡು ವೈಂಡಿಂಗ್ ಗಳು ಪ್ರತ್ಯೇಕವಾಗಿವೆ ಮತ್ತು ಇದು ಮತ್ತೊಂದು ವೈಂಡಿಂಗ್ ವೋಲ್ಟೇಜ್ ಆಗಿದೆ ಎಂದು ನಾವು ಊಹಿಸುತ್ತೇವೆ V2 ಎರಡೂ ಒಂದೇ ವೋಲ್ಟ್ ಆಂಪಿಯರ್ Volt Ampere ಹೊಂದಿರಬೇಕು ಮತ್ತೆ ನಾನು ಪುನರುಚ್ಚರಿಸುತ್ತೇನೆ ಇದು ಒಂದು winding ಇದು ಮತ್ತೊಂದು winding ಇದರಾದ್ಯಂತ ವೋಲ್ಟೇಜ್ V1 V2 ಆಗಿದೆ ಮತ್ತು ಅದರ ಮೂಲಕ ವಿದ್ಯುತ್ I1 ಆಗಿದೆ ಮತ್ತು ಇಲ್ಲಿ ವೋಲ್ಟೇಜ್ V2 ಕರೆಂಟ್ I2 I1ಆಗಿದೆ autotransformer ಗೆ Volt ampere V1I1 ಆಗಿರುತ್ತದೆ ಏಕೆಂದರೆ ನಾವು ಒಂದು ವೈಂಡಿಂಗ್ ಅನ್ನು ಬಳಸುತ್ತಿದ್ದೇವೆ ಆದ್ದರಿಂದ autotransformer ಗೆ ಇದು ಸಂಪೂರ್ಣ winding ಮತ್ತು ಈ ರೀತಿಯಲ್ಲಿ ನಾನು ಪ್ರಾಥಮಿಕ ಮತ್ತು ಮಾಧ್ಯಮಿಕ ಬಗ್ಗೆ ಯೋಚಿಸುತ್ತೇನೆ ಸ್ವಯಂಟ್ರಾನ್ಸ್ ಫಾರ್ಮರ್ ಗೆ ಇದು V1 ಮತ್ತು ಕರೆಂಟ್ I1 ಆಗಿದೆ ಆದ್ದರಿಂದ ಇನ್ ಪುಟ್ ಪವರ್ V1I1 ಮತ್ತು ಔಟ್ಪುಟ್ ಅನ್ನು ನಾವು V2 ಆಗಿ ತೆಗೆದುಕೊಳ್ಳುತ್ತಿದ್ದೇವೆ ಆದ್ದರಿಂದ ಆಟೋಟ್ರಾನ್ಸ್ ಫಾರ್ಮರ್ V1I1V2I2 ಗಾಗಿ ಈ ಸಂದರ್ಭದಲ್ಲಿ ಆಟೋ ಟ್ರಾನ್ಸ್ ಫಾರ್ಮರ್ ಇನ್ ಪುಟ್ ಗಾಗಿ ನಾನು ಈ ಸಂಪೂರ್ಣ ವೈಂಡಿಂಗ್ ಅನ್ನು ನೋಡಬೇಕು ಇಲ್ಲಿ ಇನ್ಪುಟ್ V1I1ಮತ್ತು ಇಲ್ಲಿ ಔಟ್ಪುಟ್ ಪ್ರಸ್ತುತ ಈಸ್ V2 I2ಆಗಿದೆ ಆದ್ದರಿಂದ ಇದು V2I2 ಏಕೆಂದರೆ ಪ್ರಸ್ತುತ I2 ಲೋಡ್ ಮೂಲಕ ಹರಿಯುತ್ತಿದೆ ಮತ್ತು ಇಲ್ಲಿ ವೋಲ್ಟೇಜ್ ಇದು V2 ಆದ್ದರಿಂದ ಆದರ್ಶ ಪ್ರಕರಣಕ್ಕಾಗಿ ಇದು ಸ್ವಯಂ ಪರಿವರ್ತಕವಾಗಿ V2I2V1 I1 ಆಗಿದೆ two winding ಟ್ರಾನ್ಸ್ ಫಾರ್ಮರ್ ಗೆ ನಾವು TW I1 ಸಂಖ್ಯಾತ್ಮಕ ಮತ್ತು ಭಾಗಾಕಾರವನ್ನು V1 ಮೂಲಕ ವಿಂಗಡಿಸಬಹುದು ಆದ್ದರಿಂದ ಇದು V1 ಅಥವಾ VA ಎರಡು ವೈಂಡಿಂಗ್ ಟ್ರಾನ್ಸ್ ಫಾರ್ಮರ್ ಬರೆಯಬಹುದು 1 V2V1V1I1 ಆಗಿರುತ್ತದೆ ನಾವು ಅಭಿವ್ಯಕ್ತಿ V2V1N2N1 1 N2N1 ಅನ್ನು ಆಟೋಟ್ರಾನ್ಸ್ ಫಾರ್ಮರ್ ನ ವೋಲ್ಟ್ ಆಂಪಿಯರ್ ರೇಟಿಂಗ್ ಆಗಿ ಬದಲಾಯಿಸಬಹುದು ಏಕೆಂದರೆ auto ಆಟೋ ಟ್ರಾನ್ಸ್ ಫಾರ್ಮರ್ ಗೆ V1I1V2I2 ಆಗಿದೆ ಆದ್ದರಿಂದ ನಾವು ಪಡೆಯುವ ಈ ಎಲ್ಲಾ ವಿಷಯಗಳನ್ನು ಸರಳೀಕರಿಸಿದರೆ autoN1 N2N1 ಸಂಖ್ಯೆ ಮತ್ತು ಭಾಗಾಕಾರವನ್ನು N2 ನಿಂದ ಗುಣಿಸಿ ಮತ್ತು ವಿಭಜಿಸಿ ಆದ್ದರಿಂದ ನಾವು N2N2N1auto ಬರೆಯಬಹುದು ಆದ್ದರಿಂದ N2N2N1 ಅನ್ನು KK auto ಆಟೋ ಎಂದು ಬರೆಯಬಹುದು ಈ ಭಾಗಗಳು ದಯವಿಟ್ಟು ಇದನ್ನು ನೀವೇ ಪರಿಹರಿಸಿಕೊಳ್ಳಿ ನಾವು ಸಂಬಂಧವನ್ನು ಹೊಂದಿದ್ದೇವೆ K K 1 ಈ ಎಲ್ಲಾ ಸಂಬಂಧವನ್ನು ಬಳಸುವುದು ಆದ್ದರಿಂದ two winding ಟ್ರಾನ್ಸ್ ಫಾರ್ಮರ್ K K auto K N1N2 ಈಗಾಗಲೇ ನೀಡಲಾಗಿದೆ ಆದ್ದರಿಂದ ಇದು KK auto ಅಥವಾ ನಾವು K K 1 ಗಾಗಿ auto ದಲ್ಲಿ ಬರೆಯಬಹುದು ಮತ್ತು ಕ್ರಾಸ್ ಗುಣಿಸಬಹುದು ಆದ್ದರಿಂದ auto K 1K two winding ಟ್ರಾನ್ಸ್ ಫಾರ್ಮರ್ ಅಥವಾ auto 1 K two winding ಟ್ರಾನ್ಸ್ ಫಾರ್ಮರ್ ಆಗಿರುತ್ತದೆ ಅಂದರೆ auto two winding ಟ್ರಾನ್ಸ್ ಫಾರ್ಮರ್ ಗಿಂತ ಹೆಚ್ಚಾಗಿದೆ ಅಂದರೆ ಆಟೋಟ್ರಾನ್ಸ್ ಫಾರ್ಮರ್ ನ Volt ampere ರೇಟಿಂಗ್ ಎರಡು ವೈಂಡಿಂಗ್ ಟ್ರಾನ್ಸ್ ಫಾರ್ಮರ್ ನ Voltampere ರೇಟಿಂಗ್ ಗಿಂತ ಹೆಚ್ಚಾಗಿದೆ ಏಕೆಂದರೆ K 0ಗಿಂತ ದೊಡ್ಡದು ಆದ್ದರಿಂದ ಸ್ವಾಭಾವಿಕವಾಗಿ auto two winding ಟ್ರಾನ್ಸ್ ಫಾರ್ಮರ್ ಗಿಂತ ಹೆಚ್ಚಾಗಿರುತ್ತದೆ ಈ ಸಿಂಗಲ್ ಫೇಸ್ ಟ್ರಾನ್ಸ್ ಫಾರ್ಮರ್ ಮುಗಿದಿದೆ ಮತ್ತು ನಾವು ಕೆಲವು ಸಂಖ್ಯಾತ್ಮಕಗಳನ್ನು ಪರಿಹರಿಸುತ್ತೇವೆ ಮತ್ತು ಅವು ತುಂಬಾ ಸರಳವಾಗಿವೆ ಆಟೋಟ್ರಾನ್ಸ್ ಫಾರ್ಮರ್ ಬಗ್ಗೆ ಯಾವುದೇ ಗೊಂದಲಇರಬಾರದು ಇದು ತುಂಬಾ ಸರಳವಾಗಿದೆ ಆದ್ದರಿಂದ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳಿ 4KVA 200400 Volt 50 Hertz ಸಿಂಗಲ್ ಫೇಸ್ ಟ್ರಾನ್ಸ್ ಫಾರ್ಮರ್ ನ ಅಂದಾಜು ಸಮಾನ ಸರ್ಕ್ಯೂಟ್ ನ ನಿಯತಾಂಕಗಳನ್ನು ನೀಡಲಾಗಿದೆ 15ohm Xe10 37ohm ಮತ್ತು Rc 600Ohm Xm ನೀಡಲಾಗಿದೆ 200 ವೋಲ್ಟ್ ನ ರೇಟೆಡ್ ವೋಲ್ಟೇಜ್ ಅನ್ನು primary ಕ್ಕೆ ಅನ್ವಯಿಸಿದಾಗ 10 Ampere 0 8 power factor lagging secondary ವೈಂಡಿಂಗ್ ನಲ್ಲಿ ಹರಿಯುತ್ತದೆ secondary ಭಾಗದಲ್ಲಿ primary ಟರ್ಮಿನಲ್ ವೋಲ್ಟೇಜ್ ನಲ್ಲಿ ವಿದ್ಯುತ್ ಪ್ರವಾಹವನ್ನು ಲೆಕ್ಕ ಹಾಕಬೇಕು ಇದು ತುಂಬಾ ಸರಳವಾಗಿದೆ ಇದು ಸರ್ಕ್ಯೂಟ್ ಇದು ನನ್ನ ಸಮಾನ ಸರ್ಕ್ಯೂಟ್ Re1 Xe1 ಇದು ಲೋಡ್ ನೀಡಲಾಗಿದೆ ಆದ್ದರಿಂದ ಎಲ್ಲವೂ primary ಭಾಗದ ದೃಷ್ಟಿಯಿಂದ ಇದೆ ಅಂತಹ ಸಂದರ್ಭದಲ್ಲಿ ನಾವು ಇದನ್ನು ಇನ್ನೊಂದು ಬದಿಗೆ ಪರಿವರ್ತಿಸಿದಾಗ ಅದು V2 KV2 ಮತ್ತು ಚುಕ್ಕೆ ಸಾಲುಗಳು ಹೊರೆಯನ್ನು ತೋರಿಸುತ್ತವೆ ಎಂದು ನಾವು ಮೊದಲೇ ನೋಡಿದ್ದೇವೆ ನಾವು ಈ ಸರ್ಕ್ಯೂಟ್ ಅನ್ನು ನೋಡಿದ್ದೇವೆ ಈ ಬದಿ 200 ವೋಲ್ಟ್ ನಿಯತಾಂಕಗಳನ್ನು Re1 Xe1 Rc X m ನೀಡಲಾಗಿದೆ 0 8ಪವರ್ ಫ್ಯಾಕ್ಟರ್ lagging I2 ಅನ್ನು 10 ಆಂಪಿರೆ ಎಂದು ನೀಡಲಾಗುತ್ತದೆ I2 ದ್ವಿತೀಯ ಭಾಗದಲ್ಲಿದೆ I2ಅನ್ನು primary ಭಾಗಕ್ಕೆ ಉಲ್ಲೇಖಿಸಬೇಕು I2 I2N2N1 ಆಗಿರುತ್ತದೆ ಏಕೆಂದರೆ N1I2N2I2 ಆದ್ದರಿಂದ I2 0 8ಪವರ್ ಫ್ಯಾಕ್ಟರ್ lagging 20 Ampere ಯಾಗಿ ಪಡೆಯಲಿದೆ 87 ಡಿಗ್ರಿ lagging ಅಂದರೆ I2 16 j 12 Ampere ಆಗಿರುತ್ತದೆ ಈಗ ಇದು ಅರ್ಥವಾಗುತ್ತದೆ ಆದ್ದರಿಂದ ನೇರವಾಗಿ ನಾವು ಬರೆಯುತ್ತಿದ್ದೇವೆ Ic 200600 ಆಗಿರುತ್ತದೆ ಏಕೆಂದರೆ Rc 600 Ohm ಟರ್ಮಿನಲ್ ವೋಲ್ಟೇಜ್ 200 volts ಮತ್ತು Im 200300 ಮತ್ತು I0 Ic jI m ಆದ್ದರಿಂದ ಇದು current I ಅದು ಲೋಡ್ ಇಲ್ಲದ ಕರೆಂಟ್ I0 ಈ ಎರಡನ್ನು ಸೇರಿಸಿ I120 67 angle 37 8 ಡಿಗ್ರಿ ampere ಮತ್ತು V2ಪಡೆಯುತ್ತೇವೆ ನಮಗೆ ಮೊದಲಿನಿಂದಲೂ ತಿಳಿದಿದೆ ನಾವು ಸಮಸ್ಯೆಯನ್ನು ಪರಿಹರಿಸಿದ್ದೇವೆ ನಾವು ವ್ಯುತ್ಪತ್ತಿಯನ್ನು ಸಹ ನೋಡಿದ್ದೇವೆ V2 V1 I2R e 1 jXe1 ಆಗಿರುತ್ತದೆ ಆದ್ದರಿಂದ V2 ಅನ್ನು ಪರಿಹರಿಸಿದ ನಂತರ ನಾವು 93 2 ಕೋನ 1 2 ಡಿಗ್ರಿ ಪಡೆಯುತ್ತೇವೆ ಮತ್ತು ನಮಗೆ ಅದು ತಿಳಿದಿದೆ V2 K V2 V2 386 4 angle 1 2ಡಿಗ್ರಿ ವೋಲ್ಟ್ ಇರುತ್ತದೆ ಏಕೆಂದರೆ K ಅರ್ಧ12 ವೋಲ್ಟ್ ಅನುಪಾತವನ್ನು 200 400 ನೀಡಿರುವುದರಿಂದ ಈ ಸಮಸ್ಯೆ ಒಂದು ಸರಳ ಸಮಸ್ಯೆಯಾಗಿದೆ ಈಗ ಉದಾಹರಣೆ 11 unity power factor ದಲ್ಲಿ 15 KVA ಟ್ರಾನ್ಸ್ ಫಾರ್ಮರ್ ನಲ್ಲಿ ತನ್ನ ಗರಿಷ್ಠ ದಕ್ಷತೆ0 ಹಗಲಿನಲ್ಲಿ ಅದನ್ನು ಈ ಕೆಳಗಿನಂತೆ ಲೋಡ್ ಮಾಡಲಾಗುತ್ತದೆ ಏಕೆಂದರೆ ನಾವು ದಿನವಿಡೀ ದಕ್ಷತೆಯನ್ನು ಕಂಡುಹಿಡಿಯಬೇಕು ಆದ್ದರಿಂದ 10 ಗಂಟೆಗಳ ಕಾಲ ಇದು 3ಕಿಲೋವ್ಯಾಟ್ ಪವರ್ ಫ್ಯಾಕ್ಟರ್ 0 6 ಇದು ಸಾಮಾನ್ಯವಾಗಿ lagging ಆದರೆ ಇಲ್ಲಿ ಉಲ್ಲೇಖಿಸಿಲ್ಲ 5 ಗಂಟೆ10 ಕಿಲೋವ್ಯಾಟ್ ಪವರ್ ಫ್ಯಾಕ್ಟರ್ 0 8 ಮತ್ತು 5 ಗಂಟೆ 15 ಕಿಲೋವ್ಯಾಟ್ ಪವರ್ ಫ್ಯಾಕ್ಟರ್ 0 9 ಮತ್ತು 4 ಗಂಟೆ ಯಾವುದೇ ಲೋಡ್ ನಲ್ಲಿಲ್ಲ ಆದ್ದರಿಂದ ಅದನ್ನು ಸೇರಿಸಿದ ನಂತರ ಒಟ್ಟು 24 ಗಂಟೆಗಳು ಮತ್ತು ನಾವು ದಿನವಿಡೀ ದಕ್ಷತೆಯನ್ನು ಕಂಡುಕೊಳ್ಳಬೇಕಾಗಿದೆ ಆದ್ದರಿಂದ 10 ಗಂಟೆ3 ಕಿಲೋವ್ಯಾಟ್ ಆದ್ದರಿಂದ ಮೂಲತಃ 3 ಕಿಲೋವ್ಯಾಟ್ 10 ಎಂದರೆ 30 ಕಿಲೋವ್ಯಾಟ್ ಗಂಟೆ ಆದ್ದರಿಂದ ಅದೇ ರೀತಿ ಆದ್ದರಿಂದ ಟ್ರಾನ್ಸ್ ಫಾರ್ಮರ್ ನ ಗರಿಷ್ಠ ದಕ್ಷತೆಯನ್ನು 0 ಈಗ ಗರಿಷ್ಠ ದಕ್ಷತೆ unity ಪವರ್ ಫ್ಯಾಕ್ಟರ್ ನಲ್ಲಿ 15ಕೆವಿಎ ಏಕತಾ ಶಕ್ತಿ ಅಂಶದಲ್ಲಿ 15KVA ನಲ್ಲಿ ಗರಿಷ್ಠ ದಕ್ಷತೆ 0 ಅಂದರೆ ಗರಿಷ್ಠ ದಕ್ಷತೆಯಲ್ಲಿ iron loss copper loss ನಾವು ಪಡೆದ ನಷ್ಟ ಗರಿಷ್ಠ ದಕ್ಷತೆಗಾಗಿ nu zeta max X p flXpfl 2 Wi ನಾವು output output 2 Wi ಅನ್ನು ಪಡೆದಿದ್ದೇವೆ ಈಗ unity power factor ನಲ್ಲಿ ಔಟ್ ಪುಟ್ 15 KVA ಆದ್ದರಿಂದ 151000 1 ಅಂದರೆ ಇಷ್ಟು ವ್ಯಾಟ್ ಈ ಹೆಚ್ಚಿನ ಭಾಗವನ್ನು 1000 ರಿಂದ ಭಾಗಿಸಿ 151000 1 2 Wi 0 98 ಏಕೆಂದರೆ ಗರಿಷ್ಠ ದಕ್ಷತೆ 0 98 ಇದರಿಂದ ನಾವು W i 153ವ್ಯಾಟ್ ಪಡೆಯುತ್ತೇವೆ ಆದ್ದರಿಂದ 0 153ಕಿಲೋವ್ಯಾಟ್ ಆದ್ದರಿಂದ ಗರಿಷ್ಠ ದಕ್ಷತೆಯು ಸಂಭವಿಸುವ ಸ್ಥಳದಲ್ಲಿ copper loss iron loss ಆದ್ದರಿಂದ ಇದು 0 153ಕಿಲೋವ್ಯಾಟ್ ಆಗಿದೆ ಈಗ ಮಧ್ಯಂತರ 10 ಗಂಟೆಗಳ ಲೋಡ್ 30 6 ಅಂದರೆ 5 KVA ಏಕೆಂದರೆ ಪವರ್ ಫ್ಯಾಕ್ಟರ್ 0 6 ಮತ್ತು ಅದು 3ಕಿಲೋವ್ಯಾಟ್ ಆಗಿದೆ ಹಾಗಾಗಿ 5 ಕೆ ಆದ್ದರಿಂದ copper loss ನಾವು ಈ loadಲ್ಲಿ ಕಂಡುಹಿಡಿಯಬೇಕು copper loss load ಚೌಕಕ್ಕೆ ಅನುಪಾತದಲ್ಲಿದೆ ಆದ್ದರಿಂದ ಇದನ್ನು ನಾವು ನೆನಪಿನಲ್ಲಿಡಬೇಕು ರೇಟೆಡ್ KVA 15 ಅನ್ನು ನೀಡಲಾಗುತ್ತದೆ ಮತ್ತು ಆ ಸಮಯದಲ್ಲಿ ಲೋಡ್ 5 ಆಗಿದೆ ಆದ್ದರಿಂದ ಅದು 5 1520 153 ಆಗಿರುತ್ತದೆ 017ಕಿಲೋವ್ಯಾಟ್ ಆಗಿದೆ ಏಕೆಂದರೆ copper loss ಲೋಡ್ ನೊಂದಿಗೆ ಬದಲಾಗುತ್ತದೆ ಆದ್ದರಿಂದ ಆ ಸಮಯದಲ್ಲಿ ಈ ಕಿಲೋವ್ಯಾಟ್ ಅನ್ನು ಪವರ್ ಫ್ಯಾಕ್ಟರ್ ನಿಂದ ವಿಭಜಿಸಿದರೆ KVA ಗೆ ನೀಡುತ್ತದೆ ಅದೇ ರೀತಿ energy loss 0 01710 ಆಗಿರುತ್ತದೆ ಅಂದರೆ 0 17 ಕಿಲೋವ್ಯಾಟ್ hour ಆದ್ದರಿಂದ ಇದು energy loss ಅದೇ ರೀತಿ 3 ಕಿಲೋವ್ಯಾಟ್ ನಲ್ಲಿ ಪವರ್ ಫ್ಯಾಕ್ಟರ್ ಅನ್ನು 10 ಗಂಟೆಗಳ ಕಾಲ ನೀಡಲಾಗುತ್ತದೆ ಆದ್ದರಿಂದ ಲೋಡ್ 03 ಕಿಲೋವ್ಯಾಟ್ ಆಗಿದ್ದರೆ ನಾವು ಅದನ್ನು ಕೆವಿಎಗೆ ಪರಿವರ್ತಿಸುತ್ತೇವೆ ಮತ್ತು ಅದು load ಚೌಕದ ಮೇಲೆ ಅವಲಂಬಿತವಾಗಿದೆ ಆ ಸಮಯದಲ್ಲಿ ಶಕ್ತಿ ನಷ್ಟವು ಆದರೆ ಅದು simple load ಏನನ್ನೂ ನೀಡಲಾಗುವುದಿಲ್ಲ ಆದ್ದರಿಂದ 3 ಕಿಲೋವ್ಯಾಟ್ 10 ಎಂದರೆ ಇದು 30 ಕಿಲೋವ್ಯಾಟ್ hour ಯಾಗುತ್ತದೆ ಸ್ವಲ್ಪ ಈ ರೀತಿಯ ವಿಷಯ ನಾವು ಡಿಸಿ ಸರ್ಕ್ಯೂಟ್ ವಿಶ್ಲೇಷಣೆಗಾಗಿ ಆರಂಭದಲ್ಲಿ ನೋಡಿದ್ದೇವೆ ಅದೇ ರೀತಿ ಮಧ್ಯಂತರ 5 ಗಂಟೆಗಳ ಕಾಲ ಆದ್ದರಿಂದ ಲೋಡ್ 12 5 KVA ಆಗಿದೆ ಏಕೆಂದರೆ 10 0 8 0 8 power factor ಗಿದೆ ಆದ್ದರಿಂದ copper loss 12 1042ಕಿಲೋವ್ಯಾಟ್ ಆಗಿರುತ್ತದೆ ಆದ್ದರಿಂದ energy loss 5 0 1042 ಆಗಿರುತ್ತದೆ ಅಂದರೆ 0 521 ಕಿಲೋವ್ಯಾಟ್ hour ಅದೇ ರೀತಿ ಮಧ್ಯಂತರ ಮೂರು ಪವರ್ ಫ್ಯಾಕ್ಟರ್ 18ಕಿಲೋವ್ಯಾಟ್ ಗೆ 0 9 ಆಗಿದೆ ಆದ್ದರಿಂದ 180 9 20ಕಿಲೋವೋಲ್ಟ್ ಆಂಪೆರ್ ಆದ್ದರಿಂದ copper loss 20152 ಅಂದರೆ ರೇಟಿಂಗ್ 15ಕೆವಿಎ ಆಗಿದ್ದರೆ ಟ್ರಾನ್ಸ್ ಫಾರ್ಮರ್ ಓವರ್ ಲೋಡ್ ಆಗಿದೆ ಆದ್ದರಿಂದ 201520 153 0 272ಕಿಲೋವ್ಯಾಟ್ ಶಕ್ತಿ ನಷ್ಟವು 5 0 2721 36 ಕಿಲೋವ್ಯಾಟ್ hour ಆಗಿರುತ್ತದೆ ಮಧ್ಯಂತರ ನಾಲ್ಕು 4 ಗಂಟೆಗಳ ನೋ ಲೋಡ್ ತಾಮ್ರದ ನಷ್ಟವು energy loss 0 ಆಗಿದೆ ಈಗ ಇಡೀ ದಿನದಲ್ಲಿ Iron loss ಇಡೀ ದಿನದಲ್ಲಿ energy loss ಅಂದರೆ iron loss 0 153 24 ಗಂಟೆಗಳ ಗುಣಿತ ಇದು 3 672 ಕಿಲೋವ್ಯಾಟ್ hour ಯಾಗುತ್ತದೆ ಆದ್ದರಿಂದcopper loss ದಿಂದಾಗಿ energy loss ಇಡೀ ದಿನದಲ್ಲಿ 0 051 ಕಿಲೋವ್ಯಾಟ್ hour ಆದ್ದರಿಂದ copper loss ಮತ್ತು iron lossದಿಂದಾಗಿ ಒಟ್ಟು energy loss 2 ಇಡೀ ದಿನದಲ್ಲಿ ಒಟ್ಟು ಉತ್ಪಾದನೆ ಆದ್ದರಿಂದ ಇದು 310 10 5 18 5 ಆಗಿದೆ ಆರಂಭದಲ್ಲಿ 1030 ಕಿಲೋವ್ಯಾಟ್ hour 5 10 ಮತ್ತು 18 5 ಎಂದು ನಾನು ಹೇಳಿದ್ದೆ ಇದು output ಮತ್ತು ಇದು copper loss ಆದ್ದರಿಂದ ಇದು 170 ಕಿಲೋವ್ಯಾಟ್ hour ಗಿದೆ ಆದ್ದರಿಂದ ಔಟ್ಪುಟ್ ದಕ್ಷತೆದಿನವಿಡೀ ಔಟ್ ಪುಟ್ ಔಟ್ ಪುಟ್ ನಷ್ಟಗಳು ಇರುತ್ತದೆ ಆದ್ದರಿಂದ output 170 ಆಗಿದೆ ಮತ್ತು ಇದು copper loss ಗಿದೆ ಮತ್ತು ಜೌಲ್ಸ್ ಲ್ಲಿ energyಯಾಗಿದೆ ಆದ್ದರಿಂದ ಇದು 96 7 ಪ್ರತಿಶತವಾಗಲಿದೆ ಇವು ಕೆಲವು ಉದಾಹರಣೆಗಳು autoಟ್ರಾನ್ಸ್ ಫಾರ್ಮರ್ ಗೆ ಒಂದು ಅಥವಾ ಎರಡು ಉದಾಹರಣೆಗಳಿವೆ ನಾವು ಮುಂದಿನ ವೀಡಿಯೊ ಉಪನ್ಯಾಸದಲ್ಲಿ ನೋಡುತ್ತೇವೆ ತುಂಬಾ ಧನ್ಯವಾದಗಳು